ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಮತ್ತೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 25 ಆಗಿದೆ ಇಂದು ನಾವು ಈ ಅನುಚಿತ ಅವಿಭಾಜ್ಯಗಳ ವರ್ಗಕ್ಕೆ ಸೇರುವ ಕೆಲವು ವಿಶೇಷ ಕಾರ್ಯಗಳಾದ ಬೀಟಾ ಮತ್ತು ಗಾಮಾಗಳ ಬಗ್ಗೆ ಮಾತನಾಡುತ್ತೇವೆ ಮುಖ್ಯವಾಗಿ ನಾವು ಅನುಚಿತ ಅವಿಭಾಜ್ಯಗಳಾಗಿರುವ ಅಂತಹ ವಿಶೇಷ ಕಾರ್ಯಗಳ ಒಮ್ಮುಖವನ್ನು ಮತ್ತೆ ಚರ್ಚಿಸುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ತುಂಬಾ ಉಪಯುಕ್ತವಾದ ಹೋಲಿಕೆ ಪರೀಕ್ಷೆಯನ್ನು ನೋಡಿದೆವು ಆದ್ದರಿಂದ ಉದಾಹರಣೆಗೆ ಇಲ್ಲಿ ನಾವು f ಮತ್ತು g ಕಾರ್ಯವನ್ನು ಹೊಂದಿದ್ದೇವೆ ಅದು f ನಕಾರಾತ್ಮಕವಲ್ಲದ ಈ ಅಸಮಾನತೆಯನ್ನು ಪೂರೈಸುತ್ತದೆ ಆದ್ದರಿಂದ ಟೈಪ್ 1 ರ ಅನುಚಿತ ಅವಿಭಾಜ್ಯ ಸಂದರ್ಭದಲ್ಲಿ f ನ ಎಲ್ಲಾ ಮೌಲ್ಯಗಳು ಇಲ್ಲಿ ಆದ್ದರಿಂದ f ನಕಾರಾತ್ಮಕವಲ್ಲದ ಮೌಲ್ಯಗಳಲ್ಲಿ ತೆಗೆದುಕೊಳ್ಳುತ್ತಿರುವ ಈ ಅಸಮಾನತೆಯನ್ನು ನಾವು ಹೊಂದಿದ್ದೇವೆ ಮತ್ತು ಈ g ಇನ್ನೂ ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ನಂತರ ಕೊಟ್ಟಿರುವ ಎಲ್ಲಾ ಶ್ರೇಣಿಗೆ f ಆ ಸಂದರ್ಭದಲ್ಲಿ ನಾವು f ಮತ್ತು g ಅನುಪಾತವನ್ನು ಲೆಕ್ಕಾಚಾರ ಮಾಡುತ್ತೇವೆ ಈ ಅನುಪಾತದ ಮಿತಿಯನ್ನು ಆಧರಿಸಿ ನೀವು ತೀರ್ಮಾನಿಸುತ್ತೀರಿ f ಒಮ್ಮುಖವಾಗುತ್ತದೆಯೆ ಎಂದು g ನ ಅವಿಭಾಜ್ಯದ ಒಮ್ಮುಖ ಅಥವಾ ಇತರ ರೀತಿ ಇಲ್ಲಿ ನಾವು ಟೈಪ್ 1 ರ ಅವಿಭಾಜ್ಯ ಮತ್ತು ಟೈಪ್ 2 ರ ಅವಿಭಾಜ್ಯ ಎರಡೂ ಪ್ರಕರಣಗಳನ್ನು ಪರಿಗಣಿಸುತ್ತಿದ್ದೇವೆ ಟೈಪ್ 1 ರ ಅವಿಭಾಜ್ಯಕ್ಕಾಗಿ ಇಂಟಿಗ್ರಾಂಡ್ ಬೌಂಡ್ ಆಗಿರುವ ಅನಂತತೆಯ ಕಾರಣದಿಂದಾಗಿ ನಮಗೆ ಸಮಸ್ಯೆ ಇದೆ ಟೈಪ್ 2 ಇಂಟಿಗ್ರಲ್ನಲ್ಲಿ ನಾವು a ಮತ್ತು b ನಡುವೆ ಎಲ್ಲೋ ಒಂದು ಮಿತಿಯಿಲ್ಲದ ಕಾರ್ಯವನ್ನು ಹೊಂದಿದ್ದೇವೆ ನಾವು ಇಲ್ಲಿ ಎರಡನ್ನೂ ಒಟ್ಟಿಗೆ ಪರಿಗಣಿಸುತ್ತೇವೆ ಟೈಪ್ 1 ರ ಅನುಚಿತ ಸಮಗ್ರತೆಯ ಸಂದರ್ಭದಲ್ಲಿ ನೀವು ಈ ಮಿತಿಯನ್ನು ಎಂದು ತೆಗೆದುಕೊಳ್ಳುತ್ತೀರಿ ಟೈಪ್ 2 ರ ಅವಿಭಾಜ್ಯ ಸಂದರ್ಭದಲ್ಲಿ ನಾವು ಈ ಮಿತಿಯನ್ನು ಎಂದು ಪರಿಗಣಿಸುತ್ತೇವೆ ಈ ಮಿತಿಯನ್ನು ಆಧರಿಸಿ ಇಲ್ಲಿ ಈ k ≠ 0 ಆ ಸಂದರ್ಭದಲ್ಲಿ ಎರಡೂ ಅವಿಭಾಜ್ಯಗಳು ಅವಿಭಾಜ್ಯ ಮತ್ತು ಇನ್ನೊಂದು ಎರಡೂ ಒಂದೇ ರೀತಿ ವರ್ತಿಸುತ್ತದೆ K 0 ಮತ್ತು ಒಮ್ಮುಖವಾಗಿದ್ದರೆ ಒಮ್ಮುಖವಾಗುವುದಾದರೆ ಅಲ್ಲಿ ಮತ್ತೊಂದು ಸೇರ್ಪಡೆ ರೂಪವಿತ್ತು ಆ ಸಂದರ್ಭದಲ್ಲಿ ಆ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಇನ್ನೊಂದನ್ನು ಸಹ ಒಮ್ಮುಖಗೊಳಿಸುತ್ತದೆ ಮತ್ತು ಈ k ಆಗಿದ್ದರೆ ಆ ಸಂದರ್ಭದಲ್ಲಿ ಅವಿಭಾಜ್ಯ ಈ ಸಂದರ್ಭದಲ್ಲಿ ಇದು ಭಿನ್ನವಾಗಿರುತ್ತದೆ ಈ ಸಹ ಭಿನ್ನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಈ ಸಂಪನ್ಮೂಲಗಳನ್ನು ಆಧರಿಸಿ ಕೆಲವು ಒಮ್ಮುಖದ ಮೇಲೆ ನಾವು ಬೀಟಾ ಮತ್ತು ಗಾಮಾ ಕಾರ್ಯಗಳಾದ ಎರಡು ವಿಶೇಷ ಕಾರ್ಯಗಳ ಒಮ್ಮುಖವನ್ನು ಸಾಬೀತುಪಡಿಸುತ್ತೇವೆ ಆದ್ದರಿಂದ ಮೊದಲು ನಾನು ಆ ಕಾರ್ಯಗಳು ಯಾವುವು ಎಂದು ವ್ಯಾಖ್ಯಾನಿಸುತ್ತೇನೆ ಅದಕ್ಕೂ ಮೊದಲು ನಮಗೆ ಹಿಂದಿನ ಉಪನ್ಯಾಸದಿಂದ ಮತ್ತೆ ಈ ಮಾದರಿ ಅವಿಭಾಜ್ಯಗಳು ಬೇಕಾಗುತ್ತವೆ ಮತ್ತು ಅಲ್ಲಿ ನಾವು ಈ ಎರಡು ರೀತಿಯ ಅವಿಭಾಜ್ಯಗಳನ್ನು ನೋಡಿದ್ದೇವೆ ನಾವು ಟೈಪ್ 2 ಇಂಟಿಗ್ರಲ್ಗಳ ಬಗ್ಗೆ ಮಾತನಾಡುವಾಗ ಇದನ್ನು ಬಳಸಲಾಗಿದೆ ಆದ್ದರಿಂದ ಇಲ್ಲಿ ಈ ಅವಿಭಾಜ್ಯ ಗಾಗಿ ಒಮ್ಮುಖವಾಗುತ್ತದೆ ಮತ್ತು ಈ p≥1 ಆಗ ಭಿನ್ನವಾಗಿರುತ್ತದೆ ಈ ಸಂದರ್ಭದಲ್ಲಿ ನಾವು ಟೈಪ್ 1 ರ ಅನುಚಿತ ಅವಿಭಾಜ್ಯವನ್ನು ಚರ್ಚಿಸುತ್ತಿರುವಾಗ ಅಂತಹ ಸಂದರ್ಭದಲ್ಲಿ ಈ ಅವಿಭಾಜ್ಯ ನಾವು p 1 ಅನ್ನು ಹೊಂದಿರುವಾಗ ಒಮ್ಮುಖವಾಗುತ್ತದೆ ಮತ್ತು ಈ ಅವಿಭಾಜ್ಯವು p≤1 ಗಾಗಿ ಭಿನ್ನವಾಗಿರುತ್ತದೆ ಈ ಎರಡು ಕಾರ್ಯಗಳನ್ನು ಆ ವಿಶೇಷ ಕಾರ್ಯಗಳ ಹೋಲಿಕೆ ಪರೀಕ್ಷೆಗೆ ಮತ್ತೆ ಬಳಸಲಾಗುತ್ತದೆ ಈ ಕಾರ್ಯಗಳಿಗೆ ಬರುವುದು ನಮಗೆ ಬೀಟಾ ಮತ್ತು ಗಾಮಾ ಕಾರ್ಯಗಳಿವೆ ಮತ್ತು ಈ ಬೀಟಾ ಕಾರ್ಯವನ್ನು ಈ ಅವಿಭಾಜ್ಯ ಸಂಕೇತದಿಂದ ನಾವು ಇಲ್ಲಿ ಬಳಸಿದ್ದೇವೆ ಅಲ್ಲಿ ಈ m 0 n 0 m ಮತ್ತು n ಎರಡೂ ಕಟ್ಟುನಿಟ್ಟಾಗಿ ಸಕಾರಾತ್ಮಕವಾಗಿದ್ದಾಗ ಈ ಅವಿಭಾಜ್ಯವು ಈ ಮೌಲ್ಯಗಳಿಗೆ ಮಾತ್ರ ಒಮ್ಮುಖವಾಗುವುದನ್ನು ನಾವು ನೋಡುತ್ತೇವೆ ಮತ್ತು ಇದನ್ನು ಗಾಮಾ ಫಂಕ್ಷನ್ ಎಂದು ಕರೆಯಲಾಗುವ ಮತ್ತೊಂದು ಕಾರ್ಯವಿದೆ ಗಾಮಾ n ಅನ್ನು ಈ ಅನುಚಿತ ಅವಿಭಾಜ್ಯದಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು n 0 ಆಗ ಈ ಅವಿಭಾಜ್ಯವು ಒಮ್ಮುಖವಾಗುವುದನ್ನು ಸಹ ನಾವು ಗಮನಿಸುತ್ತೇವೆ ಈ ಅವಿಭಾಜ್ಯವು ಟೈಪ್ 2 ಅನುಚಿತ ಅವಿಭಾಜ್ಯವಾಗಿದೆ ಏಕೆಂದರೆ ಈ ಸಂಯೋಜನೆಯು x → 0 ಅಥವಾ x 1 ಆಗಿರುವಾಗ ಮಿತಿಯಿಲ್ಲ ಒಂದು ವೇಳೆ ಈ x ಆದ್ದರಿಂದ ಇಲ್ಲಿನ ಶಕ್ತಿಯು ಋಣಾತ್ಮಕವಾಗಿರುತ್ತದೆ ನಂತರ ಇದು x → 0 ಆಗಿದ್ದಾಗ ಅಥವಾ x → 1 ಸಂದರ್ಭದಲ್ಲಿ ಈ n 1 ಋಣಾತ್ಮಕವಾಗಿದ್ದರೆ ಅದು ಮಿತಿಯಿಲ್ಲ ಆದ್ದರಿಂದ ಇದು ಟೈಪ್ 2 ರ ಅನುಚಿತ ಅವಿಭಾಜ್ಯವಾಗಿರುತ್ತದೆ ಎರಡನೆಯ ಸಂದರ್ಭದಲ್ಲಿ ನೀವು 0 ರಿಂದ ಹೊಂದಿದ್ದೀರಿ ಈ ಅನಂತವು ಮಿತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಇದು ಅಸಮರ್ಪಕವಾಗಿದೆ ಇದು ಟೈಪ್ 1 ರ ಅನುಚಿತ ಅವಿಭಾಜ್ಯವಾಗಿದೆ ಮತ್ತು ಇದು ಟೈಪ್ 2 ರ ಸರಿಯಾದ ಅವಿಭಾಜ್ಯವಾಗಿರಬಹುದು ಏಕೆಂದರೆ ಈ ಮತ್ತು ಈ ಸಂದರ್ಭದಲ್ಲಿ ಈ n 1 ಋಣಾತ್ಮಕವಾಗಿದ್ದರೆ x → 0 ಆಗ ಸಂಯೋಜನೆಯು ಮಿತಿಯಿಲ್ಲದಂತಾಗುತ್ತದೆ ಇದು ಹಿಂದಿನ ಉಪನ್ಯಾಸಗಳಲ್ಲಿ ಬಳಸಿದ ನಮ್ಮ ಸಂಕೇತಗಳ ಪ್ರಕಾರ ಮಿಶ್ರ ರೀತಿಯ ಅವಿಭಾಜ್ಯ ಅಥವಾ ಟೈಪ್ 3 ಅವಿಭಾಜ್ಯವಾಗಿದೆ ಆದ್ದರಿಂದ ಹಿಂದಿನ ಉಪನ್ಯಾಸಗಳಿಂದ ನಾವು ಪಡೆದ ಜ್ಞಾನದ ಆಧಾರದ ಮೇಲೆ ಈ ಅವಿಭಾಜ್ಯಗಳ ಒಮ್ಮುಖವನ್ನು ನಾವು ಇಂದು ಚರ್ಚಿಸುತ್ತೇವೆ ಇಲ್ಲಿ ಬೀಟಾ ಕ್ರಿಯೆಯ ಒಮ್ಮುಖ ಮತ್ತು ನಾವು m n≥1 ಆಗ ಮೊದಲ ಪ್ರಕರಣವನ್ನು ಪರಿಗಣಿಸುತ್ತೇವೆ ಈ ಸಂದರ್ಭದಲ್ಲಿ ಇಲ್ಲಿ m ಮತ್ತು n ಏನಾಗುತ್ತಿದೆ ಆದ್ದರಿಂದ ಇಲ್ಲಿ x ಗಾಗಿ ಈ ಶಕ್ತಿಯು ಧನಾತ್ಮಕವಾಗಿರುತ್ತದೆ ಮತ್ತು ಗೆ ಸಹ ಏಕೆಂದರೆ n ಸಹ 1 ಕ್ಕೆ ಸಮನಾಗಿರುವುದರಿಂದ ಆ ಶಕ್ತಿಯು ಸಹ ಧನಾತ್ಮಕವಾಗಿರುತ್ತದೆ ಎರಡೂ ಸಂದರ್ಭಗಳಲ್ಲಿ ಈ m ಮತ್ತು n ಕಟ್ಟುನಿಟ್ಟಾಗಿ 1 ಕ್ಕಿಂತ ಹೆಚ್ಚಾದಾಗ ಇಂಟಿಗ್ರಾಂಡ್ ಮಿತಿಯಿಲ್ಲದ ಕಾರ್ಯವಲ್ಲ ಎಂದು ನಾವು ನೋಡುತ್ತೇವೆ ಈ ಅವಿಭಾಜ್ಯವು ಸರಿಯಾದ ಅವಿಭಾಜ್ಯವಾಗಿದೆ ಮತ್ತು ಅನುಚಿತ ಸಮಗ್ರತೆಯ ಒಮ್ಮುಖದ ಬಗ್ಗೆ ನಾವು ಚರ್ಚಿಸಬೇಕಾಗಿಲ್ಲ ಈ ಸಂದರ್ಭದಲ್ಲಿ ಇದು ವಿಶೇಷ ಪ್ರಕರಣ ಮತ್ತು ಈ ಅವಿಭಾಜ್ಯ ಸೂಕ್ತವಾಗಿದೆ ಮತ್ತು ಆದ್ದರಿಂದ ಇದು ಒಮ್ಮುಖವಾಗಿರುತ್ತದೆ ಇಲ್ಲಿ ಆಸಕ್ತಿದಾಯಕ ಪ್ರಕರಣವೆಂದರೆ m n 1 ಈ ಸಂದರ್ಭದಲ್ಲಿ ಎರಡೂ m n 1 ಇದು m 1 ಮತ್ತು ಇಲ್ಲಿ n 1 ಇಲ್ಲಿ ಋಣಾತ್ಮಕವಾಗುತ್ತವೆ ಮತ್ತು ಆ ಸಂದರ್ಭದಲ್ಲಿ ನಾವು ಟೈಪ್ 2 ರ ಅನುಚಿತ ಅವಿಭಾಜ್ಯವನ್ನು ಹೊಂದಿದ್ದೇವೆ ಏಕೆಂದರೆ ಸಂಯೋಜನೆಯು ಮಿತಿಯಿಲ್ಲ ಆದ್ದರಿಂದ ನಾವು ಇದನ್ನು ಈಗ ಪರಿಗಣಿಸುತ್ತೇವೆ ನಾವು ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ ಏಕೆಂದರೆ ಈ ಪದದ ಕಾರಣದಿಂದಾಗಿ x → 0 ಮತ್ತು x → 1 ಆಗಿರುವಾಗ ಎರಡೂ ತುದಿಗಳಲ್ಲಿ ನಮಗೆ ಸಮಸ್ಯೆ ಇದೆ ನಾವು ಈ ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ ನಾವು ಇದನ್ನು I 1 ಮತ್ತು I 2 ಎಂದು ಕರೆಯೋಣ ಏಕೆಂದರೆ ನೀವು ಈಗ ಈ ಎರಡು ಅವಿಭಾಜ್ಯಗಳ ಒಮ್ಮುಖವನ್ನು ಪ್ರತ್ಯೇಕವಾಗಿ ಚರ್ಚಿಸುವಿರಿ ಮತ್ತು ಈ ಮೊದಲ ಸಂದರ್ಭದಲ್ಲಿ ಈ ಪದದಿಂದಾಗಿ ಈ ಅವಿಭಾಜ್ಯವು ಅನುಚಿತವಾಗುತ್ತಿದೆ ಮತ್ತು ಎರಡನೆಯ ಸಂದರ್ಭದಲ್ಲಿ ಈ ಅನ್ನು x → 1 ಆಗಿ ಈ ಅವಿಭಾಜ್ಯವು ಅನುಚಿತವಾಗುತ್ತಿದೆ ನಾವು ಒಂದೊಂದಾಗಿ ಚರ್ಚಿಸೋಣ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ನಾವು ಈ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ f ಅನ್ನು ತೆಗೆದುಕೊಳ್ಳುತ್ತೇವೆ ಈ ಅನುಚಿತ ಅವಿಭಾಜ್ಯದ ಸಂಯೋಜನೆಯು ಮತ್ತು ಈಗ ಹೋಲಿಕೆಗಾಗಿ ನಾವು ಇನ್ನೊಂದು ಕಾರ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ g ಎಂದು ಪರಿಗಣಿಸುತ್ತೇವೆ ಏಕೆಂದರೆ ಈ ಸಂಯೋಜನೆಯಲ್ಲಿ ನಾವು x → 0 ಎಂದು ಸಮಸ್ಯೆ ಸ್ಪಷ್ಟವಾಗಿದೆ ಆದ್ದರಿಂದ ಇಲ್ಲಿ ಸಮಸ್ಯೆ ಆಗಿರುತ್ತದೆ ಇದು x → 0 ನಂತೆ ಯಾವುದೇ ಮಿತಿಯಿಲ್ಲದಿರುವಿಕೆಯನ್ನು ರಚಿಸುತ್ತಿಲ್ಲ ಆದ್ದರಿಂದ ಇದು ಇಲ್ಲಿ ಕಾರ್ಯದ ಭಾಗವಾಗಿದೆ ಇದು ವಾಸ್ತವವಾಗಿ ಈ ಸಂಯೋಜನೆಯನ್ನು ಮಿತಿಯಿಲ್ಲದೆ ಮಾಡುತ್ತದೆ ಆದ್ದರಿಂದ ಈ ಕ್ರಿಯೆಯ x → 0 ನ ವರ್ತನೆಯನ್ನು ಈ ನಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಾವು ಈ ಅನ್ನು ಇಲ್ಲಿ ಆಯ್ಕೆ ಮಾಡಿದ್ದೇವೆ ಆದ್ದರಿಂದ ನಾವು ಈ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈಗ ನೀವು ಅನುಪಾತವನ್ನು ತೆಗೆದುಕೊಳ್ಳುತ್ತೀರಿ ಇದರಿಂದಾಗಿ ಇದು ಮಿತಿಯಿಲ್ಲದಂತಾಗುತ್ತದೆ ಅದು ರದ್ದುಗೊಳ್ಳುತ್ತದೆ ಮತ್ತು ಆ ಸಂದರ್ಭದಲ್ಲಿ ನೀವು ಕೆಲವು ಸೀಮಿತ ಮಿತಿಯನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಆ ಮಿತಿಯನ್ನು ತೆಗೆದುಕೊಂಡರೆ f ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈಗ ಮತ್ತು ಈ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಮಿತಿಯನ್ನು ಇಲ್ಲಿ ತೆಗೆದುಕೊಳ್ಳಿ ಇದು ಈ ಗೆ ಸಮಾನವಾಗಿರುತ್ತದೆ ಮತ್ತು ಮಿತಿಗಳನ್ನು ತೆಗೆದುಕೊಳ್ಳುವಾಗ ಇಲ್ಲಿ ಇದು ರದ್ದುಗೊಳ್ಳುತ್ತದೆ ಮತ್ತು x → 0 ಮಿತಿಯನ್ನು ತೆಗೆದುಕೊಳ್ಳುವಾಗ ನಾವು ಇದನ್ನು 1 ಎಂದು ಪಡೆಯುತ್ತೇವೆ ಆದ್ದರಿಂದ ಈ ಮಿತಿಯನ್ನು ಇಲ್ಲಿ ಈ ಅನುಪಾತವು 1 ಪಡೆಯುತ್ತಿದೆ ತದನಂತರ ಹೋಲಿಕೆ ಪರೀಕ್ಷೆಯಿಂದ ನಾವು ಹಿಂದಿನ ಸ್ಲೈಡ್ಗಳಲ್ಲಿ ಪರಿಶೀಲಿಸಿದ್ದೇವೆ ಈ ಅನುಚಿತ ಸಮಗ್ರತೆಯ ವರ್ತನೆಯು ಈ g ಕಾರ್ಯದ ಮೇಲೆ ಅವಿಭಾಜ್ಯ ವರ್ತನೆಯಂತೆಯೇ ಇರುತ್ತದೆ ಎಂದು ನಮಗೆ ತಿಳಿದಿದೆ ನಮ್ಮ g ಕ್ರಿಯೆಯ ಅವಿಭಾಜ್ಯ ಯಾವುದು ಇದು ಇದು ನಾವು ಚರ್ಚಿಸಿದ ಮಾದರಿ ಅವಿಭಾಜ್ಯ ಮತ್ತು ಈ ಅವಿಭಾಜ್ಯವು ಈ ಆಗ ಒಮ್ಮುಖಗೊಳ್ಳುತ್ತದೆ ಇದರರ್ಥ m 0 ಇದು ಈ ಅವಿಭಾಜ್ಯ ಒಮ್ಮುಖವಾಗಿದೆ ಮತ್ತು m 0 ಮತ್ತು ಇಲ್ಲಿ ನಾವು ಎಂದರೆ ಈ m 0 ಎಂದರ್ಥವಾದಾಗ ಮಾದರಿ ಅವಿಭಾಜ್ಯವು ಮತ್ತೆ ಒಮ್ಮುಖವಾಗಲಿದೆ ಎಂದು ನಾವು ತೀರ್ಮಾನಿಸುತ್ತೇವೆ ಮತ್ತು ಭಿನ್ನತೆಯ ಬಗ್ಗೆಯೂ ನಮಗೆ ತಿಳಿದಿದೆ ಈ 1 m≥1 ಈ m≤0 ಅನ್ನು ಅರ್ಥೈಸಿದಾಗ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಆದ್ದರಿಂದ ಈ ಪರೀಕ್ಷೆಯ ಅವಿಭಾಜ್ಯತೆಯ ಒಮ್ಮುಖ ಮತ್ತು ವಿಭಿನ್ನ ವರ್ತನೆ ನಮಗೆ ತಿಳಿದಿದೆ ಇದು ಮಾದರಿಯ ಅವಿಭಾಜ್ಯವಾಗಿತ್ತು ಮತ್ತು ಈ ಮಾದರಿಯ ಅವಿಭಾಜ್ಯ ನಡವಳಿಕೆ ಮತ್ತು ಕೊಟ್ಟಿರುವ ಅವಿಭಾಜ್ಯ ಒಂದೇ ಆಗಿರುತ್ತದೆ ಏಕೆಂದರೆ ಈ ಅನುಪಾತವು ಸ್ಥಿರವಾಗಿರುತ್ತದೆ ಹೋಲಿಕೆ ಪರೀಕ್ಷೆಯ ಪ್ರಕಾರ ನಮ್ಮ ಅವಿಭಾಜ್ಯ I 1 ಕೂಡ ಒಮ್ಮುಖವಾಗುವುದು ಯಾವಾಗ m 0 ಮತ್ತು ಅದು m≤0 ಆಗಿದ್ದಾಗ ಭಿನ್ನವಾಗಿರುತ್ತದೆ ಅವಿಭಾಜ್ಯ I 1 ಬಗ್ಗೆ ಈಗ ಇಲ್ಲಿ ತೀರ್ಮಾನವೇನು ನಾವು ಈ m 0 ಅನ್ನು ಹೊಂದಿರುವಾಗ ಮತ್ತು m 1 ಆಗಿರುವಾಗ ನಾವು ಒಂದು ಪ್ರಕರಣವನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಇದು 0 m 1 ಆಗಿದ್ದರೆ ಅವಿಭಾಜ್ಯ ಒಮ್ಮುಖ ಮತ್ತು m≤0 ಮಾಡಿದಾಗ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಈಗ ಎರಡನೆಯ ಅವಿಭಾಜ್ಯಕ್ಕೆ ಬರುತ್ತೇವೆ ಏಕೆಂದರೆ ನಾವು ಮೂಲ ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇವೆ ಆದ್ದರಿಂದ ಇದು ಎರಡನೇ ಅವಿಭಾಜ್ಯ ಆಗಿತ್ತು ಮತ್ತು ಈ ಸಂದರ್ಭದಲ್ಲಿ ಮತ್ತೆ ನಾವು ಈ ಇಂಟಿಗ್ರೇಂಡ್ ಅನ್ನು ಈ f ಕಾರ್ಯವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಈಗ ಈ ಸಂದರ್ಭದಲ್ಲಿ ನೆನಪಿಡಿ ಈಗ ನಡವಳಿಕೆಯನ್ನು ಈ ನಿಂದ ಎಂದು ನಿಯಂತ್ರಿಸಲಾಗುತ್ತದೆ ಏಕೆಂದರೆ ಈ n 1 ಋಣಾತ್ಮಕವಾಗಿರುತ್ತದೆ ಮತ್ತು ಈ ಕಾರ್ಯದ ಈ ಭಾಗವು ಅವಿಭಾಜ್ಯವನ್ನು ಮಿತಿಯಿಲ್ಲದಂತೆ ಮಾಡುತ್ತದೆ ಇದು ಯಾವಾಗ ಆದ್ದರಿಂದ ಈ ಕಾರ್ಯದಲ್ಲಿ ಇದು ಇಲ್ಲಿರುವ ಪದವಾಗಿದೆ ಆದ್ದರಿಂದ ಅದರ ಪ್ರಕಾರ ನಾವು ಈಗ ಮತ್ತೆ ನಮ್ಮ g ಅನ್ನು ಆರಿಸಿಕೊಳ್ಳುತ್ತೇವೆ ನಮ್ಮ ಆದ್ದರಿಂದ ಈ g ಹೊಂದಿರುವ ಈಗ ನಾವು ಈ ಮಿತಿಯನ್ನು ಮೊದಲಿನಂತೆ ಮತ್ತೆ ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಈ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಇಲ್ಲಿ ಈ ಮಿತಿ ನಿಖರವಾಗಿ ಇದು ಆದ್ದರಿಂದ ಅಂಶಕ್ಕೆ ಹೋಗುತ್ತದೆ ಮತ್ತು ಇದು ಇಲ್ಲಿ f ಆಗಿದೆ ಆದ್ದರಿಂದ ಮತ್ತೆ ಈ ಪದವು ರದ್ದುಗೊಳ್ಳುತ್ತದೆ ಮತ್ತು ಇದು ನಮಗೆ ಅನ್ನು ಹೊಂದಿರುತ್ತದೆ ಆದ್ದರಿಂದ ಆದ್ದರಿಂದ ಮತ್ತೆ ನಾವು ಇದೇ ರೀತಿಯ ಫಲಿತಾಂಶವನ್ನು ಪಡೆಯುತ್ತಿದ್ದೇವೆ ಅದು ಮೊದಲಿನದ್ದಾಗಿತ್ತು ಈ ಮತ್ತು ಈಗ ಈ ಅವಿಭಾಜ್ಯ ವರ್ತನೆಯೂ ಸಹ ಈ ಅನುಚಿತ ಅವಿಭಾಜ್ಯ ಈ ಪರೀಕ್ಷೆಯ ಅವಿಭಾಜ್ಯ ವರ್ತನೆಯಿಂದ ನಾವು ತೀರ್ಮಾನಿಸಬಹುದು ಆದ್ದರಿಂದ ಇದು ಇಲ್ಲಿ ನಮ್ಮ ಪರೀಕ್ಷೆಯ ಅವಿಭಾಜ್ಯವಾಗಿತ್ತು ಮತ್ತು ಇದು 1 n 1 ಅಂದರೆ n 0 ಅನ್ನು ಒಮ್ಮುಖಗೊಳಿಸುತ್ತದೆ ಮತ್ತು ಇದು 1 n≥1 ಇಲ್ಲಿ ಅಂದರೆ n≤0 ಅನ್ನು ಬೇರೆಡೆಗೆ ತಿರುಗಿಸುತ್ತದೆ ಆದ್ದರಿಂದ ಅವಿಭಾಜ್ಯದ ಈ ಭಾಗವು ಈ ನಡವಳಿಕೆಯನ್ನು ಸಹ ಹೊಂದಿದೆ ಅದು 0 n 1 ಅವಿಭಾಜ್ಯವು ಒಮ್ಮುಖವಾಗುವುದು ಮತ್ತು n≤0 ಇದ್ದಾಗ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ನಾವು ಇನ್ನೊಂದಕ್ಕೆ ಇದೇ ರೀತಿಯ ಫಲಿತಾಂಶಗಳನ್ನು ಹೊಂದಿದ್ದೇವೆ ಆದರೆ ಅದು ಸ್ಥಿತಿಯಲ್ಲಿದೆ ಈ ಎರಡನ್ನು ಒಟ್ಟುಗೂಡಿಸಿ ನಮ್ಮ ಬೀಟಾ ಕಾರ್ಯವು ಆಗಿತ್ತು ಮತ್ತು ಇದನ್ನು ಎರಡು ಭಾಗಗಳಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ಒಮ್ಮುಖವಾಗಲು ನಾವು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯವು m ಮತ್ತು n 0 ಗೆ ಒಮ್ಮುಖವಾಗುವುದು ಮತ್ತು ಅವರು ತೆಗೆದುಕೊಳ್ಳಬಹುದಾದ ಯಾವುದೇ ಮೌಲ್ಯ ಏಕೆಂದರೆ ನಾವು ಈಗಾಗಲೇ ಒಮ್ಮುಖವನ್ನು ಚರ್ಚಿಸಿದ್ದೇವೆ ಮತ್ತು ಭಿನ್ನತೆಗಾಗಿ ಆ ಸಂದರ್ಭದಲ್ಲಿ m ಮತ್ತು n≤0 ಇದ್ದರೆ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಆದ್ದರಿಂದ ನಾವು ಈ ಬೀಟಾ ಕಾರ್ಯವನ್ನು ಈ ಬೀಟಾ ಕಾರ್ಯವನ್ನು ತೆಗೆದುಕೊಳ್ಳುವಾಗಲೆಲ್ಲಾ ನಾವು ಈ m ಮತ್ತು n 0 ಅನ್ನು ಊಹಿಸುತ್ತೇವೆ ಏಕೆಂದರೆ ಈ 2 m ಮತ್ತು n 0 ಗೆ ಸಮನಾಗಿರುವಾಗ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಈಗ ಗಾಮಾ ಕ್ರಿಯೆಯ ಒಮ್ಮುಖವನ್ನು ನಾವು ಚರ್ಚಿಸುತ್ತೇವೆ ಅದು ಮತ್ತು ಇಲ್ಲಿ ನಾವು ಅಸ್ತಿತ್ವದಲ್ಲಿದ್ದೇವೆ ಎಂದು ತೀರ್ಮಾನಿಸುತ್ತೇವೆ ಯಾವಾಗ n 0 ನಾವು n≥1 ಅನ್ನು ಪರಿಗಣಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಸಂಯೋಜನೆಯು ಪರಿಮಿತಿಯಾಗಿದೆ ನಾವು ಮತ್ತೆ ಎರಡು ಭಾಗಗಳಾಗಿ ತೆಗೆದುಕೊಳ್ಳುತ್ತೇವೆ ಈ ಅವಿಭಾಜ್ಯ ಒಂದು 0 x≤a ಮತ್ತು ನಂತರ ಇನ್ನೊಂದು ಆದ್ದರಿಂದ ನಾವು 0 ಗೆ a ಅನ್ನು ತೆಗೆದುಕೊಂಡಾಗ ಮೊದಲ ಅವಿಭಾಜ್ಯ ಇದರ ಅರ್ಥ ಇಲ್ಲಿ ಈ ಭಾಗವು n ಗೆ 0 ಕ್ಕಿಂತ ದೊಡ್ಡದಾದಾಗ ಆದ್ದರಿಂದ n 0 ಗೆ ಸಮನಾಗಿರುವುದಕ್ಕಿಂತ ದೊಡ್ಡದಾಗಿದೆ ಎಂದರೆ ಇದರರ್ಥ ಏಕತ್ವವಿಲ್ಲ ಈ ಭಾಗದಿಂದಾಗಿ ಇಲ್ಲಿ ಯಾವುದೇ ಮಿತಿಯಿಲ್ಲ ಮತ್ತು ಇದು ಇಲ್ಲಿ ಉತ್ತಮವಾಗಿದೆ ಆದ್ದರಿಂದ ಇದರರ್ಥ ಈ ಸಂಯೋಜನೆಯನ್ನು ಈಗ ನಲ್ಲಿ ಸುತ್ತುವರೆದಿದೆ ನಾವು ಆಗಿರುವ ಎರಡನೇ ಅವಿಭಾಜ್ಯದ ಒಮ್ಮುಖವನ್ನು ಪರಿಶೀಲಿಸುತ್ತೇವೆ ಏಕೆಂದರೆ ಇಲ್ಲಿ ನಾವು ಈಗ ಈ ಅನಂತತೆಯ ಸಮಸ್ಯೆಯನ್ನು ಹೊಂದಿದ್ದೇವೆ n 1 ಆಗಿದ್ದಾಗ ಈ ಸಂದರ್ಭದಲ್ಲಿ ಸಹ ನಾವು n 1 ಪ್ರಕರಣವನ್ನು ಪರಿಗಣಿಸುತ್ತಿದ್ದೇವೆ ಮತ್ತು ಈಗ ಈ ಅನಂತತೆಯ ಕಾರಣದಿಂದಾಗಿ ನಾವು ಟೈಪ್ 1 ರ ಈ ಅನುಚಿತ ಅವಿಭಾಜ್ಯವನ್ನು ಹೊಂದಿದ್ದೇವೆ ಮತ್ತು ನಾವು ಒಮ್ಮುಖದ ಮೂಲಕ ಹೋಗುತ್ತೇವೆ ಇಲ್ಲಿ ಇದು ಎಂಬ ಸಂಯೋಜನೆಯನ್ನು ಹೊಂದಿದೆ ಮತ್ತು ಈ ಕ್ರಿಯೆಯ ಈ ನಡವಳಿಕೆಯ ಆಧಾರದ ಮೇಲೆ ಇದು ಆಗಿರುವುದರಿಂದ ಇಲ್ಲಿ x ನಾವು ಈ g ಅನ್ನು ಪರಿಗಣಿಸುತ್ತೇವೆ ಅಥವಾ ಈ ಎಂದು ಪರಿಗಣಿಸೋಣ ನಾವು ಅಥವಾ p 1 ಅನ್ನು ತೆಗೆದುಕೊಳ್ಳಬಹುದು ಇದನ್ನು ತೆಗೆದುಕೊಳ್ಳಲು ಕಾರಣವೇನು ನಾವು ಈ ನಾವು ಇಲ್ಲಿಗೆ ಏನು ಪಡೆಯುತ್ತೇವೆ ನಾವು ಈ ಅನ್ನು ತೆಗೆದುಕೊಂಡಿದ್ದೇವೆ ಎಂದು ಭಾವಿಸೋಣ ಈ ಇಲ್ಲಿ ನೊಂದಿಗೆ ಗುಣಿಸಲಾಗುತ್ತದೆ ನಾವು ಅನ್ನು ಹೊಂದಿದ್ದೇವೆ ನಾವು ಇಲ್ಲಿ ಅನ್ನು ತೆಗೆದುಕೊಳ್ಳುತ್ತೇವೆಯೇ ಎಂಬ ಕಾರಣ ಆ ಸಂದರ್ಭದಲ್ಲಿ ಇದು n 1 p ಆಗಿರುತ್ತದೆ ಎಂಬುದು ಅಪ್ರಸ್ತುತವಾಗುತ್ತದೆ ಮತ್ತು n≥1 ಆದ್ದರಿಂದ ಇಲ್ಲಿ ನಾವು ಆ ಸಂದರ್ಭದಲ್ಲಿ ಕೆಲವು ಅನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಈ ಘಾತೀಯ ಕ್ರಿಯೆಯ ನಡವಳಿಕೆಯು ಈಗ ನಮಗೆ ತಿಳಿದಿರುವ ಈ ಮಿತಿ ಇದು ವೇಗವಾಗಿ ಬೆಳೆಯುತ್ತಿರುವ ಕಾರ್ಯವಾಗಿದೆ ನಂತರ ನಾವು ಅಲ್ಲಿ ಯಾವುದೇ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದ್ದೇವೆ ಇಲ್ಲಿ ಈ ಮಿತಿ ಏಕೆಂದರೆ ಈ ಹೋಗುತ್ತದೆ ಈ ಒಂದಕ್ಕಿಂತ ಗೆ ವೇಗವಾಗಿ ಬೆಳೆಯುತ್ತದೆ ಈ ಮಿತಿ 0 ಆಗಿರುತ್ತದೆ ಈ ಮಿತಿ ನಮ್ಮಲ್ಲಿರುವ ಯಾವುದೇ ಸಕಾರಾತ್ಮಕ ಶಕ್ತಿಯನ್ನು 0 ಆಗಿರುತ್ತದೆ ಉದಾಹರಣೆಗೆ ನೀವು ತೆಗೆದುಕೊಂಡರೆ ಈ ಮಿತಿಯು ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ n≥1 ಅನ್ನು ಹೊಂದಿದ್ದೇವೆ ಇದು 0 ಕ್ಕೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ನಾವು p 1 ಅನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಸಹ ನಾವು ಈ ಶಕ್ತಿಯನ್ನು 1 ಕ್ಕಿಂತ ದೊಡ್ಡದಾಗಿ ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಈ ಶಕ್ತಿ x ಯಾವುದೇ ಸಂದರ್ಭದಲ್ಲಿ 1 ಕ್ಕಿಂತ ದೊಡ್ಡದಾಗಿದೆ ಮತ್ತು ಅದೇ ಸನ್ನಿವೇಶವು ಸಂಭವಿಸುತ್ತದೆ ನಾವು ತೆಗೆದುಕೊಂಡಾಗ ಮಿತಿ 0 ಇರುತ್ತದೆ ಮತ್ತು ಈಗ ನಾವು ಹೋಲಿಕೆ ಪರೀಕ್ಷೆಯನ್ನು ಹೊಂದಿದ್ದೇವೆ ಈ x ಆಗ ಮಿತಿ 0 ಕ್ಕೆ ಹೋಗುತ್ತದೆ ಅಂದರೆ ಈ f ಕಾರ್ಯಕ್ಕಿಂತ ಈ g ವೇಗವಾಗಿ ಬೆಳೆಯುತ್ತಿದೆ ಮತ್ತು ಇದು ಇಲ್ಲಿ ನಮ್ಮ g ಆದ್ದರಿಂದ ಈ g ಅವಿಭಾಜ್ಯ g ಒಮ್ಮುಖವಾಗಿದ್ದರೆ f ಕೂಡ ಒಮ್ಮುಖವಾಗಲಿದೆ ಎಂದು ನಾವು ತೀರ್ಮಾನಿಸಬಹುದು ಏಕೆಂದರೆ ಈ ಅನುಪಾತದಿಂದ ನಾವು ಈ 0 ಅನ್ನು ಪಡೆಯುತ್ತಿದ್ದರೆ ಮತ್ತು ಹೋಲಿಕೆ ಪರೀಕ್ಷೆಯಲ್ಲಿ ಇದು ಒಂದು ಸಂದರ್ಭವಾಗಿದೆ ಈ g ಇಲ್ಲಿ ಅರ್ಥವಾಗಿದ್ದರೆ g ವೇಗವಾಗಿ ಬೆಳೆಯುತ್ತಿದೆ ಅಥವಾ ಇಲ್ಲಿ ಮಿತಿಯಿಲ್ಲದೆ ವೇಗವಾಗಿ ಬೆಳೆಯುತ್ತಿದೆ ಅಥವಾ x ∞ ಗೆ ಸಮೀಪಿಸುತ್ತಿರುವಾಗ ಈಗ f ಕಾರ್ಯಕ್ಕಿಂತ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಈ g ನ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಸ್ವಾಭಾವಿಕವಾಗಿ ಈ fನ ಅವಿಭಾಜ್ಯವೂ ಒಮ್ಮುಖವಾಗುತ್ತದೆ ಆದ್ದರಿಂದ ಇಲ್ಲಿ Γ n≥1 ಗಾಗಿ ಒಮ್ಮುಖಗೊಳ್ಳುತ್ತದೆ ಏಕೆಂದರೆ ಇದು g ಯ ಮೇಲೆ ಸಮಗ್ರವಾಗಿರುವ g ಅವಿಭಾಜ್ಯ ಇದು ಒಮ್ಮುಖವಾಗುವುದು p 1 ಆದ್ದರಿಂದ ಈ ಅನುಪಾತವನ್ನು 0 ಎಂದು ಈ g ತೆಗೆದುಕೊಳ್ಳುವ ಮೂಲಕ ನಾವು ನೋಡಿದ್ದೇವೆ ತದನಂತರ ಈ g ಒಮ್ಮುಖವಾಗಿದ್ದರೆ fನ ಮೇಲಿನ ಅವಿಭಾಜ್ಯವು ಕೂಡ ಒಮ್ಮುಖಗೊಳ್ಳುತ್ತದೆ ಅಂದರೆ ಅವಿಭಾಜ್ಯ ಅಥವಾ Γ ಒಮ್ಮುಖವಾಗುತ್ತದೆ ಆದ್ದರಿಂದ ಇಲ್ಲಿ Γ n≥1 ಅನ್ನು ಒಮ್ಮುಖಗೊಳಿಸುತ್ತದೆ ಏಕೆಂದರೆ ಈ Γ ನಮಗೆ ಎರಡು ಅವಿಭಾಜ್ಯವಿದೆ ಯಾವುದಾದರೂ ಒಂದು ಅನಿಯಂತ್ರಿತ a ಗೆ ಒಮ್ಮುಖವಾಗುವುದಕ್ಕೆ ಒಂದು 0 ಆಗಿತ್ತು ಮತ್ತು ಎರಡನೆಯದು ನಾವು ಈ n≥1 ಅನ್ನು ಹೊಂದಿರುವಾಗಲೆಲ್ಲಾ ಈ ಅವಿಭಾಜ್ಯವು ಸಹ ಒಮ್ಮುಖವಾಗಲಿದೆ ಎಂದು ನಾವು ಪರೀಕ್ಷಿಸಿದ್ದೇವೆ ಆದ್ದರಿಂದ n≥1 ಪ್ರಕರಣಕ್ಕಾಗಿ ನಾವು ಈ ಒಮ್ಮುಖವನ್ನು ಪಡೆದುಕೊಂಡಿದ್ದೇವೆ ಈಗ ಎರಡನೇ ಪ್ರಕರಣವನ್ನು ನಾವು ಪರಿಗಣಿಸುತ್ತೇವೆ ಯಾವಾಗ 0 n 1 ಈ ಸಂದರ್ಭದಲ್ಲಿ ನಾವು ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತೆ ನಾವು 0 ರಿಂದ a ಮತ್ತು a ಇ0 ಗೆ ತೆಗೆದುಕೊಂಡಿದ್ದೇವೆ

ಹಿಂದಿನ ಅಧ್ಯಯನದ ಆಧಾರದ ಮೇಲೆ ಇದು ಮತ್ತೆ ಅದೇ ಕಾರಣವನ್ನು ಒಮ್ಮುಖಗೊಳಿಸುತ್ತದೆ ನಾವು ಇಲ್ಲಿ ಬಳಸಿದ ಅದೇ ವಾದವನ್ನು ಬಳಸಿದ್ದೇವೆ ನಾವು ಈ ಕಾರ್ಯವನ್ನು ಆರಿಸಿಕೊಳ್ಳುತ್ತೇವೆ ಮತ್ತು ಇಲ್ಲಿ 0 n 1 ಅದೇ ಮಿತಿಯನ್ನು 0 ಪಡೆಯುತ್ತೇವೆ ಮತ್ತು ಈ ಅವಿಭಾಜ್ಯ g ಒಮ್ಮುಖವಾಗುವುದರಿಂದ ಇತರವು ಕೂಡ ಒಮ್ಮುಖವಾಗುವುದು ಆದ್ದರಿಂದ ಆ ಸಂದರ್ಭದಲ್ಲಿ ಎರಡನೇ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಈಗ ನಾವು ಎರಡನೇ ಅವಿಭಾಜ್ಯ ಗಾಗಿ ಪರೀಕ್ಷಿಸುತ್ತೇವೆ ಏಕೆಂದರೆ 0 n 1 ನಾವು ಈ x ಋಣಾತ್ಮಕವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಕಾರಣದಿಂದ x 0 ಗೆ ಸಮೀಪಿಸಿದಾಗ ನಾವು ಮಿತಿಯಿಲ್ಲದ ಕಾರ್ಯವನ್ನು ಪಡೆಯುತ್ತಿದ್ದೇವೆ ಅಂದರೆ ಇದು ಟೈಪ್ 2 ಅನುಚಿತ ಅವಿಭಾಜ್ಯ ಇದರ ಒಮ್ಮುಖವನ್ನು ಪರಿಗಣಿಸಿ ನಾವು ಈ ಅನ್ನು ಮತ್ತೆ ಅದೇ ವಿಧಾನವನ್ನು ಸಂಯೋಜಿಸುತ್ತೇವೆ ಮತ್ತು g ಏಕೆಂದರೆ ಈ g ಕಾರಣದಿಂದಾಗಿ ಈ ಕಾರ್ಯವು ಮಿತಿಯಿಲ್ಲ ನಾವು ಈ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ ಮಿತಿಯನ್ನು x 0 ಗೆ ಸಮೀಪಿಸಿದಾಗ ವಾಸ್ತವವಾಗಿ 0 ಗೆ ಸಮೀಪಿಸುತ್ತಿರುವಾಗ ಇಲ್ಲಿ ಸಮಸ್ಯೆ ಇದೆ e 0 x 0 ಕ್ಕೆ ಸಮೀಪಿಸುತ್ತಿರುವಾಗ ನಾವು x ಅನ್ನು 0 ಕ್ಕೆ ಸಮೀಪಿಸುತ್ತೇವೆ ಏಕೆಂದರೆ ಇಂಟಿಗ್ರಾಂಡ್ ಮಿತಿಯಿಲ್ಲದಂತಾಗುತ್ತದೆ x 0 ಗೆ ಸಮೀಪಿಸುತ್ತಿರುವಾಗ ನಾವು x ಅನ್ನು 0 ಗೆ ಸಮೀಪಿಸಿದಾಗ e 0 ಮತ್ತು ಇದು 1 ಆಗುತ್ತದೆ ಅದು 0 ಗೆ ಸಮನಾಗಿರುವುದಿಲ್ಲ ಇದು ಇಲ್ಲಿ 1 ಆಗಿದೆ ಈ ಮಿತಿ 1 ಆಗಿರುತ್ತದೆ ಮತ್ತು ಅದು 0 ಗೆ ಸಮನಾಗಿರುವುದಿಲ್ಲ ಈ ಕಾರ್ಯವು ಇಲ್ಲಿ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ g 0 ರಿಂದ 1 ರವರೆಗಿನ ಅವಿಭಾಜ್ಯ ಮತ್ತು ಈ 0 n 1 ಈ ಅವಿಭಾಜ್ಯವು ಈ ಮಾದರಿಯ ಅವಿಭಾಜ್ಯವನ್ನು ನಮಗೆ ತಿಳಿದಿದೆ ಮತ್ತು ಇದರ ಆಧಾರದ ಮೇಲೆ ನಮ್ಮ ಗಾಮಾ ಅವಿಭಾಜ್ಯ ಕೂಡ ಒಮ್ಮುಖವಾಗಲಿದೆ ಎಂದು ನಾವು ತೀರ್ಮಾನಿಸಬಹುದು ಏಕೆಂದರೆ ಅದು ಈ ಅವಿಭಾಜ್ಯವಾಗಿ ವರ್ತಿಸುತ್ತದೆ ಈ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಇನ್ನೊಂದು ಒಮ್ಮುಖವಾಗುತ್ತದೆ ಇದು ಭಿನ್ನವಾಗಿದ್ದರೆ ಈ ಮಿತಿಯು ಇಲ್ಲಿ ಒಂದಾಗಿರುವುದರಿಂದ ಇನ್ನೊಂದೂ ಸಹ ಭಿನ್ನವಾಗಿರುತ್ತದೆ ಈ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಮತ್ತೆ ಒಮ್ಮುಖವಾಗುತ್ತದೆ ಇದು 0 n 1 ಆಗಿದ್ದಾಗ ಗೆ ಸಂಯೋಗಿಸುತ್ತದೆ 0 n 1 ಗೆ ಒಮ್ಮುಖವಾಗುತ್ತದೆ ಈಗ 3 ನೇ ಪ್ರಕರಣ ನಾವು n≤0 ಯಾವಾಗ ಚರ್ಚಿಸುತ್ತೇವೆ n≤0 ಆದ್ದರಿಂದ ಅದು ಕೇಸ್ 3 ಅನ್ನು ಉಳಿದಿದೆ ಈ ಸಂದರ್ಭದಲ್ಲಿ ಮತ್ತು ನಾವು ಒಮ್ಮುಖವನ್ನು ಪ್ರತ್ಯೇಕವಾಗಿ ಚರ್ಚಿಸುತ್ತೇವೆ ಈ ಅವಿಭಾಜ್ಯವು ನಾವು ಈಗಾಗಲೇ ನೋಡಿದಾಗ ನಾವು ಹೊಂದಿರುವಾಗ ಒಮ್ಮುಖಗೊಳ್ಳುತ್ತದೆ ಏಕೆಂದರೆ ನಾವು ಇದನ್ನು ಈಗ ತೆಗೆದುಕೊಳ್ಳುತ್ತೇವೆ ನಾವು ಈ ಕಾರ್ಯವನ್ನು f ತೆಗೆದುಕೊಳ್ಳುತ್ತೇವೆ ಮತ್ತು ಋಣಾತ್ಮಕವಾಗಿದ್ದಾಗ ಇದು ಮಿತಿಯಿಲ್ಲ ಮತ್ತೊಮ್ಮೆ ನಾವು ಈ ಮಿತಿಯನ್ನು x 0 ಕ್ಕೆ ಸಮೀಪಿಸುತ್ತಿರುವಂತೆ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಾವು ಈ ಮಿತಿಯನ್ನು ತೆಗೆದುಕೊಂಡಾಗ x ವಿಧಾನಗಳಿಗೆ 0 ಗೆ 0 ಈ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಗಮನ ಸೆಳೆಯುತ್ತೇನೆ ಇದು x ಬಲಭಾಗದಿಂದ 0 ಕ್ಕೆ ಸಮೀಪಿಸುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಈ 1 ಆಗಿರುತ್ತದೆ ಅದು 0 ಕ್ಕೆ ಸಮನಾಗಿರುವುದಿಲ್ಲ ಆದ್ದರಿಂದ ನಾವು ಮತ್ತೆ ಅದೇ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಈ ಅವಿಭಾಜ್ಯವು g ಗಿಂತ ಹೆಚ್ಚು ಸಮಗ್ರವಾಗಿದ್ದರೆ ಮತ್ತು ಇಲ್ಲಿ ಈ ಅವಿಭಾಜ್ಯ ಅವು ಒಂದೇ ರೀತಿ ವರ್ತಿಸುತ್ತವೆ ಮತ್ತು ಅದನ್ನು ಇಲ್ಲಿ ನೋಡಬಹುದು ಆದ್ದರಿಂದ ನಾವು ಹೊಂದಿದ್ದೇವೆ ಮತ್ತು ಈ ಅವಿಭಾಜ್ಯವು n≤0 ಆಗಿರುವಾಗ ಭಿನ್ನವಾಗಿರುತ್ತದೆ ಏಕೆಂದರೆ n 0 ಕ್ಕಿಂತ ಕಡಿಮೆ ಇದ್ದಾಗ ನಾವು ಈ ಅವಿಭಾಜ್ಯ 1 ಜೊತೆಗೆ ಏನನ್ನಾದರೂ ಹೊಂದಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಏಕೆಂದರೆ 1 n 1 ಕ್ಕಿಂತ ಕಡಿಮೆಯಿದ್ದಾಗ ಈ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ಈ ಶಕ್ತಿ n ಋಣಾತ್ಮಕವಾಗಿದ್ದಾಗ ಇದು 1 ಕ್ಕೆ ಸಮನಾಗಿರುತ್ತದೆ ಮತ್ತು ಆ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಅವಿಭಾಜ್ಯ ಸಹ ಭಿನ್ನವಾಗಿರುತ್ತದೆ ನಾವು ಈ Γ ಅನ್ನು ಹೊಂದಿದ್ದೇವೆ ಅದು ಯಾವಾಗ ಭಿನ್ನವಾಗಿರುತ್ತದೆ n≤0 ನಾವು n ಗಾಗಿ ಎಲ್ಲಾ ಸಾಧ್ಯತೆಗಳನ್ನು ಪರಿಗಣಿಸಿದ್ದೇವೆ ಮತ್ತು 0 ಕ್ಕಿಂತ ಕಡಿಮೆ ಮತ್ತು 0 ಮತ್ತು 1 ರ ನಡುವೆ ಮತ್ತು 1 ಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ಅವಿಭಾಜ್ಯ ಒಮ್ಮುಖವಾಗುವುದನ್ನು ಹೊರತುಪಡಿಸಿ ಆದರೆ n≤0 ಈ ಅವಿಭಾಜ್ಯ ಈ ಕಾರಣದಿಂದ ನಾವು ಇಲ್ಲಿ ವಿವರಿಸಿದ್ದೇವೆ ಮತ್ತು ಈಗ ಅದು ಈಗ ತೀರ್ಮಾನವಾಗಿದೆ ಆದ್ದರಿಂದ ಎರಡೂ ಅವಿಭಾಜ್ಯಗಳು Γ ಬೀಟಾ ಅವುಗಳು ಒಮ್ಮುಖ ಸಮಸ್ಯೆಗಳನ್ನು ಹೊಂದಿವೆ ಮತ್ತು ಇಲ್ಲಿ ಈ ಶಕ್ತಿಯನ್ನು ಆಧರಿಸಿವೆ ಈ ನ ಸಂದರ್ಭದಲ್ಲಿ n ಸಕಾರಾತ್ಮಕವಾಗಿದ್ದಾಗ ಇದು ಒಮ್ಮುಖವಾಗುತ್ತದೆ ಮತ್ತು ಇನ್ನೊಂದು m n ಧನಾತ್ಮಕಕ್ಕೂ ಸಹ ಒಮ್ಮುಖವಾಗುತ್ತದೆ ನಮಗೆ ಈ ಬೀಟಾ ಕಾರ್ಯವಿದೆ ಇದು m ಮತ್ತು n 0 ಆಗಿದ್ದರೆ ಒಮ್ಮುಖವಾಗುತ್ತದೆ ಮತ್ತು ಅದು ಯಾವಾಗ ಭಿನ್ನವಾಗಿರುತ್ತದೆ m ಮತ್ತು n≤0 ಮತ್ತು ಈ ಗಾಮಾ ಕ್ರಿಯೆ ಮತ್ತು ನಾವು ಇಲ್ಲಿ ಒಮ್ಮುಖಗೊಳ್ಳುವ ಅದೇ ಪರಿಸ್ಥಿತಿಯನ್ನು ಹೊಂದಿದ್ದೇವೆ n 0 ಅಥವಾ ಯಾವಾಗ ಭಿನ್ನವಾಗಿರುತ್ತದೆ n≤0 ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ಈ ಬೀಟಾ ಮತ್ತು ಗಾಮಾ ಕ್ರಿಯೆಯ ಕೆಲವು ಉತ್ತಮ ಗುಣಲಕ್ಷಣಗಳನ್ನು ಸಹ ನಾವು ನೋಡುತ್ತೇವೆ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು